ಇಂಜಿನಿಯರಿಂಗ್ ಗಣಿತ I ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಮತ್ತು ಇಂದು ಇದು ಉಪನ್ಯಾಸ ಸಂಖ್ಯೆ 16 ನಾವು ಎರಡು ವೇರಿಯೇಬಲ್ಗಳ ಉತ್ಪನ್ನಗಳಿಗಾಗಿ ಟೇಲರ್ ನ ಪ್ರಮೇಯವನ್ನು ಕಲಿಯುತ್ತೇವೆ ಏಕ ಅಸ್ಥಿರಾಂಕಗಳ ಉತ್ಪನ್ನದ ಟೇಲರ್ ನ ಪ್ರಮೇಯ ಎಂದರೆ ಏನು ನಾವು ನೆನಪಿಸಿಕೊಳ್ಳಬೇಕಾಗಿದೆ x ಬಿಂದುವು x 0 ಗೆ ಸಮನಾಗಿರುವ ಕೆಲವು ಮಧ್ಯಂತರದಲ್ಲಿ f ಉತ್ಪನ್ನ n ಪ್ಲಸ್ 1 ದರ್ಜೆಯ ವರೆಗೆ ಎಲ್ಲಾ ನಿಷ್ಪನ್ನಗಳನ್ನು ಹೊಂದಿದೆ ಎಂದು ಊಹಿಸಿಕೊಳ್ಳಿ ಮತ್ತು ಆ ಸಂದರ್ಭದಲ್ಲಿ ನಾವು ಈ f x 0 plus h ಎಂದು ಬರೆಯಬಹುದು ಇದು 10 x 0 ನ ನೆರೆಹೊರೆಯಲ್ಲಿ ಒಂದು ಬಿಂದುವಾಗಿದೆ ಮತ್ತು ನಾವು ಇದನ್ನು f x 0 plus the h ಇದು x 0 h square ನಲ್ಲಿ ಪ್ರಥಮ ದರ್ಜೆಯ ನಿಷ್ಪನ್ನ ಬೈ ಅಪವರ್ತನೀಯ 2 ಎರಡನೇ ದರ್ಜೆಯ ನಿಷ್ಪನ್ನ ಎಂದು ವ್ಯಕ್ತಪಡಿಸಬಹುದು

ಈ ಉನ್ನತ ದರ್ಜೆಯ ನಿಷ್ಪನ್ನಗಳ ಪರಿಭಾಷೆಯಲ್ಲಿ ಜೊತೆಗೆ ಉಳಿದ ಪದ ಏಕೆಂದರೆ ನಾವು ಇಲ್ಲಿ ಸಮಾನತೆಯನ್ನು ಹೊಂದಿದ್ದೇವೆ ಇದನ್ನು ಟೇಲರ್ನ ಬಹುಘಾತೀಯ ಪದ Taylor's polynomial ಎಂದು ಕರೆಯಲಾಗುತ್ತದೆ ಮತ್ತು ನಂತರ ಇದು ಶೇಷ ಇದು ಈ ಟೇಲರ್ನ ಬಹುಘಾತೀಯದಲ್ಲಿನ ದೋಷ ಪದವಾಗಿದ್ದು ಇದನ್ನು h ಪವರ್ನಿಂದ ಸೂಚಿಸಲಾಗುತ್ತದೆ ಇದು ಮತ್ತೆ ಮುಂದುವರಿಕೆಯಾಗಿದೆ ಆದ್ದರಿಂದ h power n plus 1 over n plus 1 factorial ಮತ್ತು ನಂತರ ನಾವು n plus 1 ಮತ್ತು ಈ ಎರಡು ಬಿಂದುಗಳ ನಡುವೆ ಇರುವ xi ಪಾಯಿಂಟ್ ನಲ್ಲಿ ನಿಷ್ಪನ್ನವನ್ನು ಹೊಂದಿದ್ದೇವೆ x 0 ಅಲ್ಲಿ ನಾವು ಇದನ್ನು ವಿಸ್ತರಿಸಿದ್ದೇವೆ ಮತ್ತು ನಾವು ಇಲ್ಲಿ ಪರಿಗಣಿಸುತ್ತಿರುವ ಬಿಂದು x 0 plus h ಅಥವಾ x ಹೌದು ಇದು x 0 ಪ್ಲಸ್ h ಎಂದರೆ ಈ x ಇದು x 0 ನ ನೆರೆಹೊರೆಯಲ್ಲಿರುವ ಬಿಂದು ಆದ್ದರಿಂದ ಇಲ್ಲಿ ಈ ಪಾಯಿಂಟ್ xi ಅಲ್ಲಿ ನಾವು ಈ n ಪ್ಲಸ್ 1 a ಅನ್ನು ಮೌಲ್ಯಮಾಪನ ಮಾಡಿದ್ದೇವೆ ನಿಷ್ಪನ್ನ ನಮಗೆ ತಿಳಿದಿಲ್ಲ ಆದರೆ ಅದು ಅಸ್ತಿತ್ವದಲ್ಲಿದೆ ಮತ್ತು ಇದು x 0 ಮತ್ತು x 0 plus h ನಡುವೆ ಎಲ್ಲೋ ಇರುತ್ತದೆ ನಿಖರವಾಗಿ ನಾವು ಇಲ್ಲಿ x 0 plus h ಅನ್ನು ಸಹ ಬರೆಯಬಹುದು ಆದ್ದರಿಂದ ಇದು x 0 ಮತ್ತು x 0 plus h ನಡುವಿನ ಬಿಂದುವಾಗಿದೆ ಈಗ ಎರಡು ಅಸ್ಥಿರಾಂಕ ಉತ್ಪನ್ನಕ್ಕಾಗಿ ಟೇಲರ್ ಪ್ರಮೇಯವನ್ನು ನೋಡೋಣ ನಾವು ಮತ್ತೆ ಹೊಂದಿದ್ದೇವೆ ಉತ್ಪನ್ನವನ್ನು ಕೆಲವು ಡೊಮೇನ್ D ನಲ್ಲಿ ವ್ಯಾಖ್ಯಾನಿಸಲಾಗಿದೆ ಮತ್ತು ನಾವು ಇಲ್ಲಿ ಡೊಮೇನ್ನಲ್ಲಿ x 0 y 0 ಬಿಂದುವಿನ ಕೆಲವು ನೆರೆಹೊರೆಯಲ್ಲಿn plus 1th ದರ್ಜೆಯವರೆಗೆ ನಿರಂತರ ಆಂಶಿಕ ದರ್ಜೆಯ ನಿಷ್ಪನ್ನವನ್ನು ಹೊಂದಿದ್ದೇವೆ ನಂತರ ನಾವು ಇಲ್ಲಿ ಇದನ್ನು f x 0 plus h y 0 plus k ಎಂದು ವ್ಯಕ್ತಪಡಿಸಬಹುದು ಮತ್ತೊಮ್ಮೆ ಇದು ಈ x 0 y 0 ನ ನೆರೆಹೊರೆಯಲ್ಲಿ ಒಂದು ಬಿಂದುವಾಗಿದೆ ಮತ್ತು ನಾವು ಈ ಉತ್ಪನ್ನದ ಮೌಲ್ಯವನ್ನು ಇಲ್ಲಿ ಈ ಅಭಿವ್ಯಕ್ತಿಯ ಮೂಲಕ ನೆರೆಹೊರೆಯ ಕೆಲವು ಇತರ ಹಂತದಲ್ಲಿ ಪಡೆಯಬಹುದು ಆದ್ದರಿಂದ f x 0 plus y 0 x 0 y 0 ಮತ್ತು ನಂತರ ಇವು ಪ್ರಥಮ ದರ್ಜೆಯ ಪದಗಳಾಗಿವೆ ಈಗ ನಾವು ಆಂಶಿಕ ನಿಷ್ಪನ್ನವನ್ನು ಹೊಂದಿದ್ದೇವೆ ಇವು ಪ್ರಥಮ ದರ್ಜೆಯ ಆಂಶಿಕ ನಿಷ್ಪನ್ನಗಳಾಗಿವೆ ಆದ್ದರಿಂದ h ಅಥವಾ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನ ಮತ್ತು y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವಾಗಿರುವ k ಮತ್ತು ನಂತರ ನಾವು ಒಂದು ವೇರಿಯೇಬಲ್ ಕೇಸ್ಗೆ ಹೋಲುವ ಅಪವರ್ತನೀಯ ಪದಗಳನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನಾವು ಈ ಹೆಚ್ಚಿನ ದರ್ಜೆಯ ಪದವನ್ನು ಹೊಂದಿದ್ದೇವೆ ನಾವು ಈಗ ಪುರಾವೆಯಲ್ಲಿ ಪಡೆಯುತ್ತೇವೆ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವಾಗಿರುವ h ಪ್ಲಸ್ y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವಾಗಿರುವ k ಮತ್ತು ನಂತರ ಸಂಪೂರ್ಣ ವರ್ಗ ಎಂದರೇನು ನಾವು ಇಲ್ಲಿ ಸ್ವಲ್ಪ ಕಾಯಬೇಕಾಗಿದೆ ತದನಂತರ ಇದನ್ನು ಈ n ಮತ್ತು ಒಂದು ಅಪವರ್ತನೀಯ n ಮತ್ತು fx 0 y 0 ವರೆಗೆ ಮುಂದುವರಿಸಲಾಗುತ್ತದೆ ಆದ್ದರಿಂದ ಈ ಆಂಶಿಕ ನಿಷ್ಪನ್ನಗಳನ್ನು ಇಲ್ಲಿ x 0 y 0 ನಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತದೆ ಎಲ್ಲಾ ಆಂಶಿಕ ನಿಷ್ಪನ್ನ ಮತ್ತು ಇಲ್ಲಿ ಉಳಿದ ಪದವು ಇದು ಈ ಪದಗಳ ಮುಂದುವರಿಕೆ ಆಗಿದೆ ಮತ್ತು ಇಲ್ಲಿ ಒಂದೇ ವ್ಯತ್ಯಾಸವೆಂದರೆ n plus 1th ನಿಷ್ಪನ್ನದ ವಾದವಾಗಿದೆ ಈ ಪದದ ಕಾರಣದಿಂದಾಗಿ ಇದು ಕಾಣಿಸಿಕೊಳ್ಳುತ್ತದೆ ಇದನ್ನು ಇಲ್ಲಿ xx 0 plus theta h y 0 plus theta k ನಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತದೆ ಮತ್ತು ಈ theta 0 ಮತ್ತು 1 ರ ನಡುವೆ ಇರುತ್ತದೆ ಅಂದರೆ ಮತ್ತೆ ಇದು ಇಲ್ಲಿ ಈ x 0 y 0 ಮತ್ತು ಇಲ್ಲಿ ಈ ಪಾಯಿಂಟ್ x 0 plus h y 0 plus k ನಡುವಿನ ಬಿಂದುವಾಗಿದೆ theta 0 ರಿಂದ 1 ರ ವರೆಗೆ ಬದಲಾದಾಗ ಈ ಮೊದಲ ಆರ್ಗ್ಯುಮೆಂಟ್ x 0 ರಿಂದ x 0 plus h ವರೆಗೆ ಬದಲಾಗುತ್ತದೆ ಅದೇ ರೀತಿ theta 0 ರಿಂದ 1 ವರೆಗೆ ಬದಲಾದಾಗ ಇಲ್ಲಿ y 0 ಎಂಬುದು y 0 ವರೆಗೆ ಅಥವಾ y 0 ರಿಂದ y 0 plus k ವರೆಗೆ ಬದಲಾಗಬಹುದು ನಾವು ಈ ಫಲಿತಾಂಶದ ಪುರಾವೆಗಳ ಮೂಲಕ ಹೋಗುತ್ತೇವೆ ಇದು ಎರಡು ಅಸ್ಥಿರಾಂಕಗಳಿಗೆ ಟೇಲರ್ ನ ಪ್ರಮೇಯವಾಗಿದೆ ಮತ್ತು ನಾವು ಸರಳತೆಗಾಗಿ n ಅನ್ನು 2 ಗೆ ಸಮಾನ ಎಂದು ತೆಗೆದುಕೊಳ್ಳುತ್ತೇವೆ ಅಂದರೆ ನೀವು ಆದೇಶ 3 ರವರೆಗಿನ ವಿಸ್ತರಣೆಯಲ್ಲಿನ ನಿಯಮಗಳನ್ನು ಪರಿಗಣಿಸುತ್ತೀರಿ ನಾವು ಈ x ಅನ್ನು x 0 plus th ಮತ್ತು y ಅನ್ನು y 0 plus th ಎಂದು ತೆಗೆದುಕೊಳ್ಳುತ್ತೇವೆ ಮತ್ತು 0 ಮತ್ತು 1 ಸೇರಿದಂತೆ ಈ 0 ಮತ್ತು 1 ರಿಂದ ಮಧ್ಯಂತರದಲ್ಲಿ t ಒಂದು ನಿಯತಾಂಕವಾಗಿದೆ ಇದನ್ನು ಹೊಂದಿರುವ ನಾವು ಈಗ phi t ಉತ್ಪನ್ನವನ್ನು ವ್ಯಾಖ್ಯಾನಿಸುತ್ತೇವೆ ಅದೇ ಉತ್ಪನ್ನ f x 0 plus th y 0 plus tk ಈ h ಮತ್ತು k ಅನ್ನು ಈಗಾಗಲೇ ವಿಸ್ತರಣೆಯಲ್ಲಿ ನೀಡಲಾಗಿದೆ ಅದು ಹೇಗಾದರೂ ಸ್ಥಿರಾಂಕವಾಗಿದೆ x 0 y 0 ಆ ಬಿಂದುವನ್ನು ಸಹ ನಿಗದಿಪಡಿಸಲಾಗಿದೆ ಮತ್ತು ನಂತರ ಈ t 0 ಮತ್ತು 1 ಮಧ್ಯಂತರದಲ್ಲಿ ಬದಲಾಗುತ್ತದೆ ಈ ಉತ್ಪನ್ನವು f x 0 plus th ಮತ್ತು y 0 plus tk ಇಲ್ಲಿ x 0 ಮತ್ತು y 0 ಸ್ಥಿರ h ಮತ್ತು k ಅನ್ನು ಸ್ಥಿರಗೊಳಿಸಿದರೆ ನಾವು ಇಲ್ಲಿ t ವೇರಿಯಬಲ್ ಅನ್ನು ಹೊಂದಿದ್ದೇವೆ ನಾವು ಇದನ್ನು t ನ ಉತ್ಪನ್ನ ಒಂದು ವೇರಿಯಬಲ್ನ ಉತ್ಪನ್ನ ಎಂದು ವ್ಯಾಖ್ಯಾನಿಸಿದ್ದೇವೆ ಮತ್ತು 1 ವೇರಿಯೇಬಲ್ನ ಉತ್ಪನ್ನಕ್ಕಾಗಿ ನಾವು t ಗೆ ಸಂಬಂಧಿಸಿದಂತೆ ಇಲ್ಲಿ ನಿಷ್ಪನ್ನವನ್ನು ಪಡೆಯಬಹುದು ಇದು t ಗೆ ಸಂಬಂಧಿಸಿದಂತೆ ನಿಷ್ಪನ್ನವಾಗಿದೆ ಮತ್ತು ಇದು ಸಂಯೋಜಿತ ಉತ್ಪನ್ನದಂತಿದೆ ಎಂದು ನೆನಪಿಡಿ ಇಲ್ಲಿ ನಾವು x ಅನ್ನು ಮತ್ತು ಇಲ್ಲಿ ನಾವು y ಅನ್ನು ಹೊಂದಿದ್ದೇವೆ ಇಲ್ಲಿ x ಎಂಬುದು x 0 plus ಈ th ಮತ್ತು y ಎಂಬುದು y 0 plus tk ಮೊದಲು ನಾವು ಕಲಿತ ಆ ಅವಕಲನದ ಮೂಲಕ ನಾವು ಈ phi prime t t ಗೆ ಸಂಬಂಧಿಸಿದಂತೆ phi ನ ನಿಷ್ಪನ್ನ ಅಥವಾ t ಗೆ ಸಂಬಂಧಿಸಿದಂತೆ ಈ f ನ ನಿಷ್ಪನ್ನ ಏಕೆಂದರೆ x ಮತ್ತು y ಅನ್ನು t ಯ ಪರಿಭಾಷೆಯಲ್ಲಿ ನೀಡಿದಾಗ ಇದು 1 ವೇರಿಯಬಲ್ನ ಉತ್ಪನ್ನವಾಗಿದೆ ಆ ಸಂಯೋಜಿತ ಸೂತ್ರವನ್ನು ನಾವು del f over del x dx over dt ಮತ್ತು ಹೀಗೆ ಬರೆದಿದ್ದೇವೆ ಮತ್ತು ಈಗ ನಾವು ಇದನ್ನು ಲೆಕ್ಕಾಚಾರ ಮಾಡುತ್ತೇವೆ ಇಲ್ಲಿ ಇದು dx over dt x ಎಂಬುದು x 0 plus th dx over dt ಅಂದರೆ h ಮಾತ್ರ ಇಲ್ಲಿ ಉಳಿಯುತ್ತದೆ ಈ h ಇದು x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವಾಗಿದೆ ನಾವು ಹಾಗೆಯೇ ಬರೆದಿದ್ದೇವೆ ನಂತರ ಇಲ್ಲಿ ನಾವು k ಅನ್ನು ಪಡೆಯುತ್ತೇವೆ t ಗೆ ಸಂಬಂಧಿಸಿದಂತೆ y ನ ನಿಷ್ಪನ್ನವು k ಆಗಿರುತ್ತದೆ ಮತ್ತು ನಂತರ del over del y ಆಗಿರುತ್ತದೆ del over del y ಮತ್ತು ನಾವು ಕೇವಲ ಹೊಂದಿದ್ದೇವೆ ಏಕೆಂದರೆ ಇದು f ನಲ್ಲಿ del over del x ಮತ್ತು f ನಲ್ಲಿ del over del y ಆಗಿದೆ x y ಹಂತದಲ್ಲಿ f ಅನ್ನು ನಾವು ಹೊರಗೆ ಬರೆದಿದ್ದೇವೆ ನಾನು ಇದನ್ನು ಅಳಿಸುತ್ತೇನೆ ನಾವು ಈ f ಅನ್ನು ಬರೆದಿದ್ದೇವೆ ಅರ್ಥವು ಇಲ್ಲಿ xy ಪಾಯಿಂಟ್ ನಲ್ಲಿ h ಮತ್ತು del f over del x ಅಥವಾ ಈ x 0 plus th y 0 t k point plus k ಮತ್ತು ಮತ್ತೆಇಲ್ಲಿ del f over del y ಆಗಿದೆ ಅಂತೆಯೇ ನಾವು ಎರಡನೇ ದರ್ಜೆಯ ನಿಷ್ಪನ್ನವನ್ನು ಲೆಕ್ಕಾಚಾರ ಮಾಡಬಹುದು ನಾವು ಈ h ನೊಂದಿಗೆ ಇಲ್ಲಿ ಪ್ರಥಮ ದರ್ಜೆಯ ಪದಗಳನ್ನು ಹೊಂದಿದ್ದೇವೆ ನಾವು ಈಗ ಈ ಪದದ ಎರಡನೇ ದರ್ಜೆಯ ನಿಷ್ಪನ್ನವನ್ನು ಲೆಕ್ಕಾಚಾರ ಮಾಡುತ್ತೇವೆ h ಹಾಗೆಯೇ ಉಳಿಯುತ್ತದೆ ಮತ್ತು del f over del x ನ ನಿಷ್ಪನ್ನ ಮತ್ತೆ ಅದೇ ಸರಣಿ ಸೂತ್ರವನ್ನು ಬಳಸಲಾಗುತ್ತದೆ ಆದ್ದರಿಂದ x ಗೆ ಸಂಬಂಧಿಸಿದಂತೆ ಇದರ ಆಂಶಿಕ ನಿಷ್ಪನ್ನವಾಗಿದೆ ಆದ್ದರಿಂದ ಡಬಲ್ ನಿಷ್ಪನ್ನ ಮತ್ತು ಇಲ್ಲಿ ಮತ್ತೆ dx dt ಪದವು ಬರುತ್ತದೆ ನಂತರ h ನಂತರ ಪ್ಲಸ್ y ಗೆ ಸಂಬಂಧಿಸಿದಂತೆ f ನ ಆಂಶಿಕ ನಿಷ್ಪನ್ನ ಅದು ಈಗಾಗಲೇ x ಗೆ ಸಂಬಂಧಿಸಿದಂತೆ ಇತ್ತು ಆದ್ದರಿಂದ ನಾವು y ಮತ್ತು x ಗೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯ ಆಂಶಿಕ ನಿಷ್ಪನ್ನವನ್ನು ಹೊಂದಿದ್ದೇವೆ ಮತ್ತು ನಂತರ ಈ k ಬರುತ್ತದೆ ಏಕೆಂದರೆ ನಾವು ಮತ್ತೆ dy over dt ಪದವನ್ನು ಹೊಂದಿದ್ದೇವೆ ನಾವು ಈ ಚೈನ್ ನಿಯಮವನ್ನು ಈ del f over del x ನಿಂದ ಮತ್ತೆ ಬಳಸಿದ್ದೇವೆ ಮತ್ತು ಅದೇ ರೀತಿ del f over del y ಗಾಗಿ ಇಲ್ಲಿ ನೀಡಲಾದ ಪದವಾಗಿದೆ ಅದನ್ನು ಮತ್ತೊಮ್ಮೆ ಹೆಚ್ಚು ಸ್ಪಷ್ಟಪಡಿಸಲು ನಾವು del f over del x ನ ನಿಷ್ಪನ್ನವನ್ನು ತೆಗೆದುಕೊಂಡಾಗ ಇದು ಈ ಪದವಾಗಿದೆ ಮತ್ತು ನಂತರ ಈ h ಆಗಲೇ ಇಲ್ಲಿತ್ತು ಇಲ್ಲಿ k ಇತ್ತು ಮತ್ತು d over dx of del f over del f over del y ಇದು ನಾವು ಲೆಕ್ಕಾಚಾರ ಮಾಡಿದ ಪದ ಆದ್ದರಿಂದ t ಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ಈ ಚೈನ್ ನಿಯಮವನ್ನು ಮತ್ತೊಮ್ಮೆ ಬಳಸಿದ್ದೇವೆ ಮತ್ತೊಮ್ಮೆ ಈ ಎರಡನೇ ದರ್ಜೆಯ ನಿಷ್ಪನ್ನದ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನ ಮತ್ತು ನಂತರ dx over dt ಇದು h ಆಗುತ್ತದೆ ನಂತರ y ಗೆ ಸಂಬಂಧಿಸಿದಂತೆ ಇದರ ಆಂಶಿಕ ನಿಷ್ಪನ್ನ ಇಲ್ಲಿ ಮತ್ತು ನಂತರ dy over dt ಇದು k ಆಗಿದೆ ಮತ್ತು ನಂತರ ನಾವು ಇದನ್ನು ಸ್ವಲ್ಪ ಹೆಚ್ಚು ಸರಳೀಕೃತ ರೀತಿಯಲ್ಲಿ ಬರೆದಿದ್ದೇವೆ ಈ ಎರಡನೇ ದರ್ಜೆಯ ಆಂಶಿಕ ನಿಷ್ಪನ್ನಗಳು ಸಮಾನವೆಂದು ಭಾವಿಸುತ್ತಾ ಇಲ್ಲಿ h ಎಂಬುದು square ಆಗಿದೆ ಮತ್ತು ನಂತರ ಈ hk ಮತ್ತು ಇಲ್ಲಿ k h ನಾವು 2 ಬಾರಿ ಈ h k ಮತ್ತು ಎರಡನೇ ದರ್ಜೆಯ ಮಿಶ್ರ ದರ್ಜೆಯ ನಿಷ್ಪನ್ನ ಮತ್ತು ಪ್ಲಸ್ ಈ k square ಮತ್ತು ಎರಡನೇ ದರ್ಜೆಯ ಪದವನ್ನು ಇಲ್ಲಿ ಹೊಂದಿದ್ದೇವೆ ತದನಂತರ ನಾವು ಮೂರನೇ ದರ್ಜೆಯ ಪದವನ್ನು ಲೆಕ್ಕ ಹಾಕಬಹುದು ಇದು ನಾವು ಮೂರನೇ ದರ್ಜೆಯ ಪದವನ್ನು ಲೆಕ್ಕಾಚಾರ ಮಾಡುವ ಮೊದಲು ನಾವು ಇದನ್ನು ಸ್ವಲ್ಪ ಹೆಚ್ಚು ಅನುಕೂಲಕರ ರೂಪದಲ್ಲಿ ಬರೆದಿದ್ದೇವೆ ಇದು h square two h k plus k square ನಂತಿದೆ ಆದ್ದರಿಂದ h ಪ್ಲಸ್ k whole square ಪದ ಮತ್ತು ಸಂಕೇತದ ಅನುಕೂಲಕ್ಕಾಗಿ ನಾವು ಸಹ ಹೊಂದಿದ್ದೇವೆ ಏಕೆಂದರೆ ಇಲ್ಲಿ ನಾವು ಎರಡನೇ ದರ್ಜೆಯ ಪದಕ್ಕೆ del ಅನ್ನು ಹೊಂದಿದ್ದೇವೆ ಇದು hk ನಂತಹ ಮಿಶ್ರಣ ಪದವಾಗಿದೆ ಇಲ್ಲಿ yy ಪದವೂ ಆಗಿದೆ ಆದ್ದರಿಂದ ಎರಡನೇ ದರ್ಜೆಯ ಪದವನ್ನು ನಾವು ಈ ಆವರಣದ ಒಳಗೆ ಬರೆದಿದ್ದೇವೆ ಆದ್ದರಿಂದ ಈ square ನ ಅರ್ಥವು h square ಆಗಿರುತ್ತದೆ ಇದು ಎರಡನೇ ದರ್ಜೆಯ ಆಂಶಿಕ ನಿಷ್ಪನ್ನವು ಮತ್ತು ಇದರ whole square ಅಲ್ಲ ಬದಲಿಗೆ x ಗೆ ಸಂಬಂಧಿಸಿದಂತೆ ಇದರ ಎರಡನೇ ದರ್ಜೆಯ ನಿಷ್ಪನ್ನವಾಗಿದೆ ನಂತರ k square ಮತ್ತು y ಗೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯ ನಿಷ್ಪನ್ನವಾಗಿದೆ ಮತ್ತು ನಂತರ ಎರಡು ಬಾರಿ hk ಮತ್ತು ಮಿಶ್ರ ದರ್ಜೆಯ ನಿಷ್ಪನ್ನಗಳು ಆದ್ದರಿಂದ ಈ whole square ಅಕ್ಷರಶಃ ಈ ಎರಡು ಪದಗಳ ವರ್ಗವಲ್ಲ ಎಂದು ನಾವು ಅರ್ಥಮಾಡಿಕೊಳ್ಳಬೇಕು ಆದರೆ ಇಲ್ಲಿ ಇದರ ಅರ್ಥವು ಎರಡನೇ ದರ್ಜೆಯ ಆಂಶಿಕ ನಿಷ್ಪನ್ನಗಳ ಪರಿಭಾಷೆಯಲ್ಲಿದೆ ಅಂತೆಯೇ ನಾವು ಮೂರನೇ ದರ್ಜೆಯ ನಿಷ್ಪನ್ನವನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾನು ಈಗ ಇದನ್ನು ವಿವರಿಸಲು ಹೋಗುವುದಿಲ್ಲ ಆದ್ದರಿಂದ ಇಲ್ಲಿ h ಸ್ಕ್ವೇರ್ ಪದಕ್ಕಾಗಿ ನಾವು ಮತ್ತೆ ಇಲ್ಲಿ ಈ ಚೈನ್ ನಿಯಮವನ್ನು ಬಳಸಬೇಕು ನಂತರ ಮತ್ತೆ ಇಲ್ಲಿ ಮತ್ತು ಇಲ್ಲಿ ಈ ಎಲ್ಲಾ ಮೂರು ಪದಗಳು ಆದ್ದರಿಂದ h ಸ್ಕ್ವೇರ್ನೊಂದಿಗೆ ಇದು ಈ ಮೊದಲ ಪದದಿಂದ ನಂತರ 2 hk ಮತ್ತು k ಸ್ಕ್ವೇರ್ ಮತ್ತು ಹೀಗೆ ಮತ್ತೆ ನಾವು ಇದನ್ನು ಬರೆದಿರುವ ಸರಳೀಕೃತ ರೂಪವಾಗಿದೆ 3 ಬಾರಿ h ಸ್ಕ್ವೇರ್ k ಇಲ್ಲಿ ಗೋಚರಿಸುತ್ತಿದೆ ನಾವು h ಸ್ಕ್ವೇರ್ k ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿಯೂ ನಾವು h ಸ್ಕ್ವೇರ್ k ಅನ್ನು ಹೊಂದಿದ್ದೇವೆ ಮತ್ತು ಈ ಮೂರನೇ ದರ್ಜೆಯ ನಿಷ್ಪನ್ನಗಳ ನಿರಂತರತೆಯನ್ನು ಊಹಿಸುತ್ತೇವೆ ಆದ್ದರಿಂದ x ಗೆ ಸಂಬಂಧಿಸಿದಂತೆ ಈ ಆಂಶಿಕ ನಿಷ್ಪನ್ನವು 2 ಬಾರಿ ಮತ್ತು ನಂತರ y ಗೆ ಸಂಬಂಧಿಸಿದಂತೆ ಈ ಆಂಶಿಕ ನಿಷ್ಪನ್ನವು ಅಥವಾ ಮೊದಲ ಆಂಶಿಕ ನಿಷ್ಪನ್ನ y ಮತ್ತು ನಂತರ x ಗೆ ಸಂಬಂಧಿಸಿದಂತೆ 2 ಬಾರಿ ಅವುಗಳು ಸಮಾನವೆಂದು ನಾವು ಊಹಿಸುತ್ತೇವೆ ಆದ್ದರಿಂದ ಅವುಗಳನ್ನು ಸಮಾನವಾಗಿ ಪರಿಗಣಿಸಿ ನಾವು ಈ ಪದಗಳನ್ನು ಹೊಂದಿದ್ದೇವೆ ಮತ್ತು ಮತ್ತೊಮ್ಮೆ ನಾವು ಸರಳತೆಗಾಗಿ ಬರೆದಿದ್ದೇವೆ ಏಕೆಂದರೆ ಇದು h cubed 3 h square k 3 h k square ಪರಿಭಾಷೆಯಲ್ಲಿ ಕ್ಯೂಬಿಕ್ ಪದ ಮತ್ತು k ಎಂಬುದು ಕ್ಯೂಬ್ ಆಗಿದೆ ಆದ್ದರಿಂದ ನಾವು ಇದನ್ನು ಮತ್ತೆ ಈ ಮೂರನೇ ದರ್ಜೆಯ ನಿಷ್ಪನ್ನಗಳ ಪದಗಳನ್ನು ಮತ್ತು ಈ ಕ್ಯೂಬ್ ಪದದಲ್ಲಿ ಮತ್ತು ಈ ಹಂತದಲ್ಲಿ ಈ f ಅನ್ನು ಸಂಯೋಜಿಸಿದ್ದೇವೆ ಈಗ ನಾವು phi t phi ಒಂದು ವೇರಿಯಬಲ್ನ ಉತ್ಪನ್ನಕ್ಕಾಗಿ ಟೇಲರ್ ಪ್ರಮೇಯವನ್ನು ಬಳಸುತ್ತೇವೆ ಆದ್ದರಿಂದ ಇದು ಟೇಲರ್ ಪ್ರಮೇಯಕ್ಕೆ ಮತ್ತೆ 1 ವೇರಿಯಬಲ್ ಕೇಸ್ ಆಗಿದ್ದು ಅದು phi t phi 0 t phi ಪ್ರೈಮ್ 0 ಆಗಿರುತ್ತದೆ ಎಂದು ಹೇಳುತ್ತದೆ ಮತ್ತು ಮೂರನೇ ಕ್ರಮಾಂಕದವರೆಗೆ t ಘನ ಅಥವಾ ಅಪವರ್ತನೀಯ 3 ಆದ್ದರಿಂದ ನಾವು ಇದನ್ನು ಯಾವುದೇ ಆದೇಶದ ಅವಧಿಗೆ ವಿಸ್ತರಿಸಬಹುದು ಆದ್ದರಿಂದ ಫೈ ಮೂರನೇ ಕ್ರಮಾಂಕದ ವ್ಯುತ್ಪನ್ನ ಮತ್ತು ಥೀಟಾ ಟಿ ಮತ್ತು ಈಗ ನಾವು ಈ t ಅನ್ನು ಇಲ್ಲಿ 1 ಕ್ಕೆ ಸಮಾನವಾಗಿ ಬದಲಿಸುತ್ತೇವೆ ಏಕೆಂದರೆ t 0 ರಿಂದ 1 ರವರೆಗೆ ಬದಲಾಗುತ್ತದೆ ಏಕೆಂದರೆ ಇದು ಈ t ನ ಯಾವುದೇ ಮೌಲ್ಯಕ್ಕೆ ನಿಜವಾಗಿದೆ ಆದ್ದರಿಂದ ನಾವು t ಅನ್ನು ಒಂದಕ್ಕೆ ಸಮನಾಗಿ ತೆಗೆದುಕೊಂಡಿದ್ದೇವೆ ಮತ್ತು ನಂತರ ನಾವು ಕೇವಲ ಥೀಟಾವನ್ನು ಮಾತ್ರ ಪಡೆಯುತ್ತೇವೆ ಆದ್ದರಿಂದ ಈಗ ನಾವು ಲೆಕ್ಕಾಚಾರ ಮಾಡಿದ ಈ ಫೈ ಅನ್ನು ಬದಲಿಸುತ್ತೇವೆ ಈ phi t phi prime phi double prime ಆಗಿತ್ತು ಮತ್ತು ಹೀಗೆ ಮತ್ತು ಇದು ಒಂದು ವೇರಿಯಬಲ್ ಗಾಗಿ ಟೇಲರ್ ಪ್ರಮೇಯದಿಂದಾಗಿ ಇದೆ ಮತ್ತು ಈಗ ನಾವು ಆದೇಶಿಸಬಹುದು 1 ಅಲ್ಲಿ phi 1 ಅಲ್ಲಿ phi ಎಂದರೆ t ಅನ್ನು 1 ನಿಂದ ಬದಲಾಯಿಸಲಾಗುವುದು t ಎಂಬುದು 1 1 ಆಗಿರುತ್ತದೆ ನಾವು phi f x 0 plus h ಮತ್ತು y 0 plus k ಈ phi 0 ಪದವನ್ನು ಪಡೆಯುತ್ತೇವೆ ಆದ್ದರಿಂದ t 0 ಆಗಿದ್ದಾಗ ನಾವು x 0 y 0 ಪದವನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ 0 ನಲ್ಲಿ phi prime phi prime ಇಲ್ಲಿದೆ ಮತ್ತು 0 ನಲ್ಲಿ ಎಂದರೆ x 0 ಮತ್ತು y 0 ಪಾಯಿಂಟ್ ಇಲ್ಲಿ ಈ ಆವರಣ h ಮತ್ತು ಮೊದಲ ದರ್ಜೆಯ ಆಂಶಿಕ ನಿಷ್ಪನ್ನಗಳು ಮತ್ತು ಇದನ್ನು x 0 y 0 ಪಾಯಿಂಟ್ನಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತದೆ ಅಂತೆಯೇ ಎರಡನೇ ದರ್ಜೆಯ ಪದಕ್ಕೆ ಮತ್ತೊಮ್ಮೆ t ಅನ್ನು 0 ಗೆ ಹೊಂದಿಸಲಾಗುವುದು ನಾವು ಈ x 0 y 0 ಪಾಯಿಂಟ್ ಅನ್ನು ಹೊಂದಿದ್ದೇವೆ ಮತ್ತು ಇದಕ್ಕಾಗಿ ಇಲ್ಲಿ ಮೂರನೇ ನಿಷ್ಪನ್ನವನ್ನು theta ಪಾಯಿಂಟ್ ಎಂದು ಗುಣಿಸಲಾಗುತ್ತದೆ ಇಲ್ಲಿ t ಅನ್ನು ಈ theta ದಿಂದ ಬದಲಾಯಿಸಲಾಗುತ್ತದೆ ಇಲ್ಲಿಯೂ ಸಹ theta ದಿಂದ ಮತ್ತು ನಂತರ ನಾವು ಈ ಮೂರನೇ ದರ್ಜೆಯ ಪದಗಳನ್ನು ಹೊಂದಿದ್ದೇವೆ x 0 plus theta h ಮತ್ತು y 0 plus theta k ಮತ್ತು ಇದು ನಮಗೆ ಬೇಕಾದ ಫಲಿತಾಂಶವಾಗಿದೆ ಎರಡು ವೇರಿಯಬಲ್ಗಳ ಉತ್ಪನ್ನಗಳಿಗಾಗಿ ನಾವು ಈ ಟೇಲರ್ ಪ್ರಮೇಯವನ್ನು ಸಾಬೀತುಪಡಿಸಲು ಬಯಸುತ್ತೇವೆ ಮತ್ತು ಸಾಮಾನ್ಯವಾಗಿ ನಾವು ಒಂದು ವೇರಿಯಬಲ್ನ ಈ ಟೇಲರ್ನ ಪ್ರಮೇಯದಲ್ಲಿ ವಿಸ್ತರಣೆಯನ್ನು ವಿಸ್ತರಿಸಬಹುದು ಮತ್ತು ನಂತರ ನಾವು ಎರಡು ವೇರಿಯಬಲ್ಗಳಿಗೂ ಹೊಂದಬಹುದು ಸಾಮಾನ್ಯವಾಗಿ ನಾವು ಈ ಫಲಿತಾಂಶವನ್ನು ಹೊಂದಿದ್ದೇವೆ ಅಂದರೆx 0 plus h y 0 plus k ಮತ್ತು ನಾವು ಇದನ್ನು ಮುಂದುವರಿಸಬಹುದು ಕ್ಯೂಬಿಕ್ ಪದದಿಂದ a ಸ್ಕ್ವೇರ್ ಮತ್ತು ನಂತರ ನಾವು ಈ n ನೇ ಕ್ರಮಾಂಕದ ಆಂಶಿಕ ನಿಷ್ಪನ್ನಗಳ ಪದಗಳನ್ನು ಹೊಂದಿದ್ದೇವೆ ಮತ್ತು ನಂತರ ಈ ಸಾಮಾನ್ಯ ವೇರಿಯೇಬಲ್ ಅನ್ನು ಹೊಂದಿರುವ ಉಳಿದ ಪದವಾಗಿದೆ ಈx 0 plus theta h y 0 plus theta k ಅಲ್ಲಿ theta 0 ಮತ್ತು 1 ರ ನಡುವೆ ಇರುತ್ತದೆ ಆದ್ದರಿಂದ ಇಲ್ಲಿ ಈ ವಾದವು x 0 ರಿಂದ x 0 ಗೆ ಈ x 0 plus h ಗೆ ಬದಲಾಗುತ್ತದೆ ಮತ್ತು ಇಲ್ಲಿಯೂ ಸಹ ಥೀಟಾ 0 ರಿಂದ 1 ವರೆಗೆ ಬದಲಾದಾಗ ಇದು ಈಗ y 0 to y 0 plus k ವರೆಗೆ ಬದಲಾಗುತ್ತದೆ ಮತ್ತು ಪರ್ಯಾಯವಾಗಿ ನಾವು ಈ ಅಭಿವ್ಯಕ್ತಿಯನ್ನು f x ಪರಿಭಾಷೆಯಲ್ಲಿ ಬರೆಯಬಹುದು y f x 0 ಗೆ ಸಮಾನವಾಗಿರುತ್ತದೆ ಇಲ್ಲಿ ಒಂದೇ ವ್ಯತ್ಯಾಸವಿದೆ ಅದು x 0 plus h ಆಗಿತ್ತು ಮತ್ತು ಈಗ ನಾವು ಇಲ್ಲಿ x y ಪಾಯಿಂಟ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಮತ್ತೆ ಈ ವ್ಯತ್ಯಾಸ ಈ h ಏನೂ ಅಲ್ಲ ಅದು ಈ ವ್ಯತ್ಯಾಸ x 0 plus h and x 0 ಇಲ್ಲಿಯೂ ಈಗ h ಎಂಬುದು x ಮತ್ತು x 0 ನ ವ್ಯತ್ಯಾಸವಾಗಿ ಪರಿಣಮಿಸುತ್ತದೆ ಅಂದರೆ x ಮೈನಸ್ x 0 ನಿಖರವಾಗಿ ನಾವು ಇಲ್ಲಿ h ನಂತೆ ಹೊಂದಿದ್ದೇವೆ ಇಲ್ಲಿಯೂ ನಾವು ಈ h ಅನ್ನು ಹೊಂದಿದ್ದೇವೆ ಏಕೆಂದರೆ ಇದು ಈ x 0 plus h ಮತ್ತು ಈ x 0 trump ನ ವ್ಯತ್ಯಾಸವಾಗಿದೆ ಅಲ್ಲಿ h ಕಾಣಿಸಿಕೊಂಡಿದೆ ಆದರೆ ಈ ಸಂದರ್ಭದಲ್ಲಿ ನಾವು x 0 y 0 ನ ನೆರೆಹೊರೆಯಲ್ಲಿ xy ಪಾಯಿಂಟ್ ಅನ್ನು ತೆಗೆದುಕೊಂಡಾಗ h ನ ಈ ಸಂಸ್ಥೆಯು ನಾವು ವ್ಯತ್ಯಾಸವನ್ನು x ಮತ್ತು ಈ x 0 ಎಂದು ಇಲ್ಲಿ ಬರೆಯುತ್ತೇವೆ x ಮೈನಸ್ x 0 ಇಲ್ಲಿ ಮತ್ತೆ ಇಲ್ಲಿಂದ ಈ y ಮೈನಸ್ y 0 ಉಳಿದ ಎಲ್ಲವೂ ಒಂದೇ ಆಗಿರುತ್ತದೆ ಈ h ಮಾತ್ರ ಇಲ್ಲಿ ಹಾಗೆ ಇರುತ್ತದೆ ಅದು theta h ಆಗಿತ್ತು ಆದ್ದರಿಂದ theta x minus x 0 ಮತ್ತು y 0 plus theta k ಇದು y ಮೈನಸ್ y 0 ಪದವಾಗಿದೆ ಉಳಿದಂತೆ ಎಲ್ಲವೂ ಹಾಗೆಯೇ ಇರುತ್ತದೆ ಈ ಟೇಲರ್ನ ವಿಸ್ತರಣೆಯ ಆಧಾರದ ಮೇಲೆ ನಾವು ಈಗ ಕೆಲವು ಸಮಸ್ಯೆಗಳನ್ನು ಹೊಂದಿದ್ದೇವೆ ಮೊದಲನೆಯದು fx y is equal to x minus y over x plus y ಉತ್ಪನ್ನದ ಕ್ವಾಡ್ರಾಟಿಕ್ ಬಹುಘಾತೀಯ ಅಂದಾಜನ್ನು ಕಂಡುಹಿಡಿಯುವುದು ಮತ್ತು ನಾವು ಈ ಕ್ವಾಡ್ರಾಟಿಕ್ ಬಹುಘಾತೀಯವನ್ನು ಈ ಪಾಯಿಂಟ್ 1 1 ರ ಸುತ್ತಲೂ ವಿಸ್ತರಿಸಲು ಬಯಸುತ್ತೇವೆ ನಾವು ಇಲ್ಲಿ ಸಂಪೂರ್ಣ ಟೇಲರ್ನ ಪ್ರಮೇಯವನ್ನು ಬರೆಯುತ್ತಿಲ್ಲ ಆದರೆ ನಾವು ಅದನ್ನು ಅಂದಾಜು ಮಾಡಲು ಬಯಸುವ ಚತುರ್ಭುಜ ಬಹುಘಾತೀಯವನ್ನು ಮಾತ್ರ ಬರೆಯುತ್ತೇವೆ ಆದ್ದರಿಂದ ನಾವು ಹಿಂತಿರುಗಿ ಹೋದರೆ ನಮ್ಮ ಸೂತ್ರವನ್ನು ತೆಗೆದುಕೊಳ್ಳುವಾಗ ಈ ವರೆಗೆ ನಾವು ಈ x 0 y 0 ಪಾಯಿಂಟ್ ನಲ್ಲಿ ಬರೆದರೆ ಆದ್ದರಿಂದ ಇದು ಇಲ್ಲಿಯವರೆಗೆ ಟೇಲರ್ನ ಬಹುಘಾತೀಯ ದಂತಿದೆ ಮತ್ತು ಅಥವಾ ಉಳಿದ ಪದವನ್ನು ಒಳಗೊಂಡಂತೆ ಟೇಲರ್ ಫಲಿತಾಂಶ ಆದರೆ ನಾವು ಈ ಉಳಿದ ಪದವನ್ನು ಬಿಟ್ಟರೆ ಇದು ಈ x 0 y 0 ಪಾಯಿಂಟ್ನ ನೆರೆಹೊರೆಯಲ್ಲಿರುವ ಈ ಹಂತದಲ್ಲಿ ಈ f ನ ಅಂದಾಜು ಆಗಿರುತ್ತದೆ ನಾವು ಈ n ಅನ್ನು ಸರಿಪಡಿಸಿದರೆ ಮತ್ತು ಈ r n ಪದವನ್ನು ಬರೆಯದಿದ್ದರೆ ಅದು ಟೇಲರ್ನ ಬಹುಘಾತೀಯವಾಗಿದೆ ಇಲ್ಲಿ ನಾವು ಈ ಉತ್ಪನ್ನದ ಕ್ವಾಡ್ರಾಟಿಕ್ ಬಹುಘಾತೀಯದಲ್ಲಿ ಆಸಕ್ತಿ ಹೊಂದಿದ್ದೇವೆ ಮತ್ತು ಈ x 0 y 0 ಪಾಯಿಂಟ್ ನಲ್ಲಿ x ಗೆ ಸಂಬಂಧಿಸಿದಂತೆ ನಾವು ಇದರ ಆಂಶಿಕ ನಿಷ್ಪನ್ನವನ್ನು ಪಡೆಯಬೇಕಾಗಿದೆ ಅಂದರೆ ನಾವು ಇದನ್ನು x ಗೆ ಸಂಬಂಧಿಸಿದಂತೆ ಪ್ರತ್ಯೇಕಿಸುತ್ತೇವೆ y ಅನ್ನು ಸ್ಥಿರಾಂಕವಾಗಿ ಪರಿಗಣಿಸುತ್ತೇವೆ ಆದ್ದರಿಂದ ಇಲ್ಲಿ ಈ ಭಾಗಲಬ್ಧದ ನಿಯಮ ಅಲ್ಲಿರುವ ಸಂಪೂರ್ಣ ವರ್ಗ ಪದ ಮತ್ತು ಈ ಪದವು ಹಾಗೆಯೇ ಮತ್ತು x ಗೆ ಸಂಬಂಧಿಸಿದಂತೆ ಈ ಅಂಶದ ಪದದ ಆಂಶಿಕ ನಿಷ್ಪನ್ನ 1 ಆಗಿದೆ ನಂತರ ಅಂಶದ ಪದದ ಆಂಶಿಕ ನಿಷ್ಪನ್ನ ಮತ್ತೊಮ್ಮೆ1 ಆಗಿದೆ ಮತ್ತು ನಾವು ಇದನ್ನು ಸರಳಗೊಳಿಸಿದಾಗ ಇದು ಇಲ್ಲಿ 2 y ಪದವಾಗಿದೆ 2 y over x plus y a whole square ಮತ್ತು ನಂತರ ಈ 1 1 ಹಂತದಲ್ಲಿ ನಾವು ಇದನ್ನು ಮೌಲ್ಯಮಾಪನ ಮಾಡಬಹುದು ಇದು 2 over 2 squares ಇದು 1 over 2 ನಾವು ಇಲ್ಲಿ one over 2 ಪದವನ್ನು ಹೊಂದಿದ್ದೇವೆ ನಂತರ y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನ ಆದ್ದರಿಂದ ಮತ್ತೊಮ್ಮೆ ನಾವು ಇಲ್ಲಿ minus 2 x over x plus y square ಅನ್ನು ಪಡೆಯುತ್ತೇವೆ ಮತ್ತು ನಾವು ಇದನ್ನು 1 1 ಪಾಯಿಂಟ್ನಲ್ಲಿ ಲೆಕ್ಕಾಚಾರ ಮಾಡಬಹುದು ಅದು ನಮಗೆ ಮೈನಸ್ ಅರ್ಧವನ್ನು ನೀಡುತ್ತದೆ ಅಂತೆಯೇ ನಮಗೆ ಬೇಕಾಗುತ್ತದೆ ಏಕೆಂದರೆ ನಮಗೆ ಕ್ವಾಡ್ರಾಟಿಕ್ ಪದಕ್ಕಾಗಿ ಕನಿಷ್ಠ ನಾವು ಎರಡನೇ ದರ್ಜೆಯ ಪದಕ್ಕೆ ಹೋಗಬೇಕಾಗುತ್ತದೆ ಆದ್ದರಿಂದ f xx ನಾವು x ಗೆ ಸಂಬಂಧಿಸಿದಂತೆ ಮತ್ತೆ ನಿಷ್ಪನ್ನವನ್ನು ತೆಗೆದುಕೊಳ್ಳಬೇಕು ಇಲ್ಲಿ y ಅನ್ನು ಸ್ಥಿರಾಂಕವಾಗಿ ಪರಿಗಣಿಸುವುದು ಆದ್ದರಿಂದ 2 y ಅನ್ನು ಸ್ಥಿರಾಂಕವಾಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ನಾವು ಈ 1 over this x plus y whole square ಅನ್ನು ಹೊಂದಿದ್ದೇವೆ ಮತ್ತು x ಗೆ ಸಂಬಂಧಿಸಿದಂತೆ ನಾವು ನಿಷ್ಪನ್ನವನ್ನು ತೆಗೆದುಕೊಂಡಾಗ ಇದು minus 2 over x plus y cube ಆಗಿರುತ್ತದೆ ಆದ್ದರಿಂದ ಮೈನಸ್ 2 ಮತ್ತು ಈ 2 y ಮೈನಸ್ 4 ಮತ್ತು x plus y power 3 ಆಗುತ್ತದೆ ಮತ್ತು ಮತ್ತೆ ಈ 1 1 ಹಂತದಲ್ಲಿ ಇದು minus half ಆಗುತ್ತದೆ ಅದೇ ರೀತಿ y ಗೆ ಸಂಬಂಧಿಸಿದಂತೆ ನಾವು ಇದನ್ನು ಅವಕಲನ ಮಾಡಿದಾಗ fyy ಆದ್ದರಿಂದ ನಾವು ಇಲ್ಲಿ 4 x over x plus y cube ಅನ್ನು ಪಡೆಯುತ್ತೇವೆ 1 1 ನಲ್ಲಿ ಇದರ ಮೌಲ್ಯವು ಮತ್ತೆ ಅರ್ಧವಾಗಿರುತ್ತದೆ ನಂತರ ನಾವು x ಮತ್ತು y ಅನ್ನು 1 1 ಎಂದು ಬದಲಿಸುತ್ತೇವೆ ಆದ್ದರಿಂದ ನಾವು ಅಲ್ಲಿ ಅರ್ಧವನ್ನು ಪಡೆಯುತ್ತೇವೆ ಮತ್ತು ಮಿಶ್ರ ದರ್ಜೆಯ ಪದವು ನಾವು y ಗೆ ಸಂಬಂಧಿಸಿದಂತೆ 2 y over x plus y square term ಗೆ ಸಮಾನವಾಗಿರುವ f x ಅನ್ನು ಅವಕಲನ ಮಾಡಬಹುದೇ ಅಥವಾ ಈ 2 x minus 2 y and x plus y power 3 ಪದವನ್ನು ಪಡೆಯಲು x ಗೆ ಸಂಬಂಧಿಸಿದಂತೆ ಅವಕಲನ ಮಾಡಬಹುದೇ ಮತ್ತೆ ನಾವು ಇದನ್ನು 1 1 ಪಾಯಿಂಟ್ನಲ್ಲಿ ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಆದ್ದರಿಂದ ನಾವು 0 ಎಂದು ಪಡೆಯುತ್ತೇವೆ ಏಕೆಂದರೆ ನಾವು 1 1 ಅನ್ನು ಅಲ್ಲಿ ಬದಲಾಯಿಸಿದಾಗ 2 ಮೈನಸ್ 2 ಅದು 0 ಆಗುತ್ತದೆ ಇಲ್ಲಿ ನಾವು ಈಗ 1 1 ನಲ್ಲಿ ಮೌಲ್ಯಮಾಪನ ಮಾಡಿದ f x ಅನ್ನು ಹೊಂದಿದ್ದೇವೆ ಅದು 1 1 ನಲ್ಲಿ 1 ಬೈ 2 ಇದು minus 1 ಬೈ 2 f x x ಎರಡನೇ ದರ್ಜೆಯ ಪದವು ಅದರ minus 1 by 2 ಮತ್ತು ಹೀಗೆ ನಾನು ಹೇಳಿದಂತೆ ಎರಡನೇ ದರ್ಜೆಯ ಬಹುಘಾತೀಯವು ಎರಡನೇ ದರ್ಜೆಯ ಪದಕ್ಕೆ ಹೋಗುತ್ತದೆ ನಾವು f 1 1 ಅನ್ನು ಹೊಂದಿದ್ದೇವೆ ಇದು 1 1 ನಲ್ಲಿ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನ ಮತ್ತು ನಂತರ x ಮೈನಸ್ ಇಲ್ಲಿಂದ ಇಲ್ಲಿಯ ವರೆಗೆ 1 ಇವುಗಳು ಮೊದಲ ದರ್ಜೆಯ ಪದಗಳಾಗಿವೆ 1 1 x ಮೈನಸ್ 1 ನಲ್ಲಿ f x ಈ ವ್ಯತ್ಯಾಸವು h f y 1 1 ಪರಿಭಾಷೆಯಲ್ಲಿ ಮತ್ತು ನಂತರ ನಾವು y minus 1 ಅನ್ನು ಮತ್ತೆ ಇಲ್ಲಿ ವ್ಯತ್ಯಾಸವಾಗಿ ಹೊಂದಿದ್ದೇವೆ ನಂತರ ನಾವು ಈ 1 over factorial 2 ನೊಂದಿಗೆ ಎರಡನೇ ದರ್ಜೆಯ ಪದವನ್ನು ಹೊಂದಿದ್ದೇವೆ ಇದು 1 over 2 ಆಗಿರುತ್ತದೆ ಹೆಚ್ಚಿನ ದರ್ಜೆಯ ಪದ f x 6 ಇದೆ ಮತ್ತು ಇದು h square ಪದ x ಮೈನಸ್ 1 ಇಲ್ಲಿ square ಆಗಿದೆ ಮತ್ತು ಇದು 2 ಬಾರಿ ಆದರೆ ಅರ್ಧದೊಂದಿಗೆ ಅದು ಈಗ 1 ಆಗುತ್ತದೆ ಆದ್ದರಿಂದ x minus 1 x minus y minus 1 ಪದ ಮತ್ತು ಇಲ್ಲಿ y ಗೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯ ಪದ ಮತ್ತು ನಾವು y minus 1 whole squared ಪದವನ್ನು ಹೊಂದಿರುವ ರೀತಿಯಲ್ಲಿ ನಾವು ಇಲ್ಲಿ ಈ ಮೌಲ್ಯಗಳನ್ನು ಬದಲಿಸಬಹುದು ಆ ಉತ್ಪನ್ನದಿಂದಾಗಿ f 1 1 0 ಆಗಿರುತ್ತದೆ ಮತ್ತು ಇಲ್ಲಿ 1 1 ನಲ್ಲಿ f x ಅರ್ಧವಾಗಿತ್ತು ನಾವು half x minus 1 ಅನ್ನು ಹೊಂದಿದ್ದೇವೆ ಇಲ್ಲಿ ಮತ್ತೊಮ್ಮೆ ನಾವು minus half ಮತ್ತು y minus 1 1 by 2 ಮತ್ತು f xx minus half ಅನ್ನು ಹೊಂದಿದ್ದೇವೆ ಇದು minus 1 by 4 x minus 1 whole square ಆಗುತ್ತದೆ ಇದು 0 ಆಗಿರುತ್ತದೆ ಏಕೆಂದರೆ ಈ ಮಿಶ್ರ ದರ್ಜೆಯ ಪದವು 0 ಆಗಿದೆ ಆದ್ದರಿಂದ ಇದು 0 ಆಗುತ್ತದೆ ಮತ್ತು ನಂತರ ನಾವು 1 over 2 ಅನ್ನು ಹೊಂದಿದ್ದೇವೆ ಮತ್ತೆ ಇಲ್ಲಿ ನಾವು 1 over 2 ಅನ್ನು ಹೊಂದಿದ್ದೇವೆ ಆದ್ದರಿಂದ 1 over 5 ಮತ್ತು y minus 1 square ಇದು ಈ 1 1 ಪಾಯಿಂಟ್ನ ನೆರೆಹೊರೆಯಲ್ಲಿ ಉತ್ಪನ್ನವನ್ನು ಅಂದಾಜು ಮಾಡುವ ಕ್ವಾಡ್ರಾಟಿಕ್ ಬಹುಘಾತೀಯ ಪದವಾಗಿದೆ ಮತ್ತು ಈ ಬಹುಘಾತೀಯ ಪದದ ನಿಖರತೆಯು ನಾವು ಪಾಯಿಂಟ್ 1 1 ರಿಂದ ಎಷ್ಟು ದೂರದಲ್ಲಿದ್ದೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ 1 1 ರ ಹತ್ತಿರದ ನೆರೆಹೊರೆಯಲ್ಲಿದ್ದರೆ ಉತ್ಪನ್ನದ ಉತ್ತಮ ಅಂದಾಜನ್ನು ನಮಗೆ ನೀಡುತ್ತದೆ ಮತ್ತೊಂದು ಸಮಸ್ಯೆ ನಾವು ಇಲ್ಲಿ ಉತ್ಪನ್ನವನ್ನು ಹೊಂದಿದ್ದೇವೆ x square plus xy ಮತ್ತು plus ಈ y square ಇದು ಟೈಲರ್ ಬಹುಘಾತೀಯದಿಂದಾಗಿ ರೇಖೀಯವಾಗಿ ಅಂದಾಜು ಮಾಡಲಾಗುತ್ತದೆ ಟೇಲರ್ನ ಬಹುಘಾತೀಯದಿಂದಾಗಿ ಈ ಪಾಯಿಂಟ್ 1 1 ರ ಹತ್ತಿರ ಈ ಉತ್ಪನ್ನವನ್ನು ರೇಖೀಯವಾಗಿ ಅಂದಾಜು ಮಾಡಲಾಗಿದೆ ಎಂದು ಇಲ್ಲಿ ನೀಡಲಾಗಿದೆ ಮತ್ತು ಈಗ ಈ square ನ ಒಂದು ಪಾಯಿಂಟ್ ನಲ್ಲಿ ಈ ಅಂದಾಜಿನ ಗರಿಷ್ಠ ದೋಷವನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಇಲ್ಲಿ x ಮೈನಸ್ 1 0 1 ಕ್ಕಿಂತ ಕಡಿಮೆ ಮತ್ತು y ಮೈನಸ್ 1 0 1 ಕ್ಕಿಂತ ಕಡಿಮೆ ನೀವು ಇಲ್ಲಿ ಏನನ್ನು ಚರ್ಚಿಸಲು ಬಯಸುತ್ತೀರಿ ಉದಾಹರಣೆಗೆ ನಾವು ಈ 1 1 ಪಾಯಿಂಟ್ ಹೊಂದಿದ್ದರೆ ಮತ್ತು ನಾವು ಈ ಉತ್ಪನ್ನವನ್ನು ರೇಖೀಯ ಅಂದಾಜಿನ ಮೂಲಕ ಈ ಹಂತದಲ್ಲಿ ವಿಸ್ತರಿಸುತ್ತಿದ್ದೇವೆ ರೇಖೀಯ ಪದಗಳನ್ನು ಮಾತ್ರ ಅಂದಾಜಿನಲ್ಲಿ ಪರಿಗಣಿಸಲಾಗುತ್ತದೆ ಮತ್ತು ಈ ಪಾಯಿಂಟ್ ನಿಂದ 1 1 ರ ಸುತ್ತಲೂ ಈ square ನಲ್ಲಿ ನಾವು ಯಾವುದೇ ಬಿಂದುವನ್ನು ತೆಗೆದುಕೊಂಡರೆ ಆ ರೇಖೀಯ ಅಂದಾಜಿನಲ್ಲಿ ಗರಿಷ್ಠ ದೋಷವನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಈ x ಆದ್ದರಿಂದ ಇದು 0 ಇಲ್ಲಿ ಇದು 0 1 0 1 ಅಥವಾ ಇಲ್ಲಿ ಸಂಪೂರ್ಣ h ಇಲ್ಲಿಂದ ಇಲ್ಲಿಯ ವರೆಗೆ 0 2 ಆಗಿದೆ ನಾವು ಈ ನೆರೆಹೊರೆಯಲ್ಲಿ ಯಾವುದೇ ಬಿಂದುವನ್ನು ತೆಗೆದುಕೊಂಡರೆ ಈ ಹಂತದ ಸುತ್ತ square ಮತ್ತು ಈ ಉತ್ಪನ್ನದ ರೇಖೀಯ ಅಂದಾಜಿನಲ್ಲಿ ಗರಿಷ್ಠ ದೋಷ ಏನಾಗಿರುತ್ತದೆ ನಾವು ಮೌಲ್ಯಮಾಪನ ಮಾಡಲು ಬಯಸುತ್ತೇವೆ ಆ ಸಂದರ್ಭದಲ್ಲಿ ನಾವು ಉಳಿದ ಪದವನ್ನು ನೇರವಾಗಿ ಬಳಸಿಕೊಳ್ಳುತ್ತೇವೆ ನಾವು f x x y ಅನ್ನು ಹೊಂದಿದ್ದೇವೆ ಏಕೆಂದರೆ ನಾವು ಇಲ್ಲಿಂದ ಲೆಕ್ಕಾಚಾರ ಮಾಡಬಹುದು ಇದು 2 x ಇದು x ಗೆ ಸಂಬಂಧಿಸಿದಂತೆ ಈ f ನ ಆಂಶಿಕ ನಿಷ್ಪನ್ನವಾಗಿದೆ ಇದು 2 x plus y ಮತ್ತು f y x plus 2 y ಮತ್ತೆ ಎರಡನೇ ದರ್ಜೆಯ ಪದಗಳು ಇಲ್ಲಿ ಕೇವಲ 2 ಇರುತ್ತದೆ ಮತ್ತು ಮಿಶ್ರಣ ಪದದೊಂದಿಗೆ y ಗೆ ಸಂಬಂಧಿಸಿದಂತೆ ಅದು ಮತ್ತೆ ಎರಡು ಆಗಿರುತ್ತದೆ ನಾವು 1 ಅನ್ನು ಹೊಂದಿದ್ದೇವೆ ಮತ್ತು ನಂತರ ಈ ರೇಖೀಯ ಪದದ ನಂತರ ಬರೆಯಲಾದ ರಿಮೈಂಡರ್ ಆದ್ದರಿಂದ ಕ್ವಾಡ್ರಾಟಿಕ್ ಪದವು ಬರಲಿದೆ ಅದು ರಿಮೈಂಡರ್ ಇದು ನಿಖರವಾಗಿ ನಾವು ಮೊದಲು ಚರ್ಚಿಸಿದ ರಿಮೈಂಡರ್ ಆಗಿದೆ ಮತ್ತು ನಾವು ಈ ರೂಪದಲ್ಲಿ ಬರೆಯಬಹುದು x minus 1 whole square ಇದು ಎರಡನೇ ದರ್ಜೆಯ ಪದವಾಗಿದೆ f xx 2 times f x minus 1 y minus 1 ಇದು ಮಿಶ್ರ ದರ್ಜೆಯ ಪದವಾಗಿದೆ ಮತ್ತು y minus 1 ಇದು square ಆಗಿದೆ ಮತ್ತು ನಂತರ ನಾವು ಇಲ್ಲಿ y ಗೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯ ಪದವನ್ನು ಹೊಂದಿದ್ದೇವೆ ಈ ಎಲ್ಲಾ ಎರಡನೇ ದರ್ಜೆಯ ನಿಷ್ಪನ್ನಗಳನ್ನು ನಾವು ಈಗಾಗಲೇ ಲೆಕ್ಕಾಚಾರ ಮಾಡಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಅವು ಸ್ಥಿರಾಂಕವಾಗಿರುತ್ತವೆ ನಾವು ಇಲ್ಲಿ 2 ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನಾವು 1 ಮತ್ತು ನಂತರ 2 ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದನ್ನು ಬದಲಿಸಿದ ನಂತರ ನಾವು ಈ ಉಳಿದ ಪದವನ್ನು ಹೊಂದಿದ್ದೇವೆ ಮತ್ತು ಈಗ ಈ x minus 1 ಇದು 0 1 ಕ್ಕಿಂತ ಕಡಿಮೆ ಮತ್ತು y ಮೈನಸ್ 1 ಇದು 0 1 ಕ್ಕಿಂತ ಕಡಿಮೆಯಾಗಿದೆ ಎಂದು ನೀಡಲಾಗಿದೆ ನಾವು ಆ ಪದಗಳನ್ನು ಇಲ್ಲಿ ಬರೆಯಬಹುದು ಈಗ ಈ ಅಂದಾಜನ್ನು ಪಡೆಯಲು R 1 ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಎಂದು ನಾವು ಇಲ್ಲಿ ಗರಿಷ್ಠ ದೋಷವನ್ನು ಬರೆದಿದ್ದೇವೆ 1 ಈ x ಮೈನಸ್ 1 ಆಗಿದೆ ಮತ್ತೆ ಈ ಉತ್ಪನ್ನವು ಬರುತ್ತದೆ ಮತ್ತು 0 1 ಆದ್ದರಿಂದ 3 ಬಾರಿ ಈ 0 1 square ಅದು 0 01 03 ಆಗಿರುತ್ತದೆ ಇಲ್ಲಿ ಕೊನೆಯ ಸಮಸ್ಯೆಗಳು 00 ಕುರಿತು ನಾವು ಟೇಲರ್ನ ಸೂತ್ರವನ್ನು ಹೊಂದಿದ್ದೇವೆ ಇದು ಈ cos x plus y ಉತ್ಪನ್ನದ ಮೂರನೇ ಪದಗಳವರೆಗೆ ನಿಷ್ಪನ್ನಗಳನ್ನು ಒಳಗೊಂಡಿರುತ್ತದೆ ಮತ್ತೆ ಇದು ಈ ಉಳಿದ ಪದವನ್ನು ಒಳಗೊಂಡಂತೆ ಟೇಲರ್ ಪ್ರಮೇಯವಾಗಿದೆ ಮತ್ತು ನಾವು ಈ ಮೂರನೇ ದರ್ಜೆಯ ಪದಗಳನ್ನು ಇಲ್ಲಿ ಪರಿಗಣಿಸಿದ್ದೇವೆ ನಾವು f 0 0 ಅನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಇದು 1 ಆಗಿದೆ a cos 0 1 ಆಗಿರುತ್ತದೆ ಮತ್ತು ನಂತರ ನಾವು ಈ f x ಗಾಗಿ ಮೊದಲ ದರ್ಜೆಯ ನಿಷ್ಪನ್ನಗಳನ್ನು ಲೆಕ್ಕಾಚಾರ ಮಾಡಬೇಕು ಅದು ಮೈನಸ್ ಆಗಿದೆ ಏಕೆಂದರೆ ಈ cos minus sin x plus y ಅನ್ನು ನೀಡುತ್ತದೆ ಮತ್ತು ನಂತರ 0 0 ನಲ್ಲಿ ಇದು 0 ಆಗಿರುತ್ತದೆ y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವು sin ಆಗಿರುತ್ತದೆ ಮತ್ತು ಇದು ಅಲ್ಲಿ 0 ಆಗುತ್ತದೆ ಎರಡನೇ ದರ್ಜೆಯ ನಿಷ್ಪನ್ನವಾದ sin ಇಲ್ಲಿ cos ಆಗುತ್ತದೆ ಮತ್ತು ನಂತರ ನಾವು ಈ 0 0 ಹಂತದಲ್ಲಿ ಮೌಲ್ಯಮಾಪನ ಮಾಡಬಹುದಾದ minus cos x plus y ಅನ್ನು ಹೊಂದಿದ್ದೇವೆ ಮತ್ತು ಇದು ನಮಗೆ ಮೈನಸ್ 1 ಅನ್ನು ನೀಡುತ್ತದೆ ಮೂರನೇ ದರ್ಜೆಯ ನಿಷ್ಪನ್ನಗಳು ನಾವು ಮತ್ತೆ sin x plus y ಗೆ ಹಿಂತಿರುಗುತ್ತೇವೆ ಮತ್ತು ಮೂರನೇ ದರ್ಜೆಯ ನಿಷ್ಪನ್ನಕ್ಕಾಗಿ ನಾವು theta x ಪಾಯಿಂಟ್ನಲ್ಲಿ ಲೆಕ್ಕಾಚಾರ ಮಾಡಬೇಕಾಗುತ್ತದೆ theta x ಪಾಯಿಂಟ್ನಲ್ಲಿ ಇದು theta x plus theta y ಆಗಿ ಪರಿಣಮಿಸುತ್ತದೆ ಮತ್ತು ಈಗ ನಾವು ಈ ವಿಸ್ತರಣೆಯಲ್ಲಿ ಇಲ್ಲಿ ಆದೇಶವನ್ನು ಮಾಡಬಹುದು ನಾವು 1 ಅನ್ನು ಪಡೆಯುತ್ತೇವೆ ಇದು 0 ಮೊದಲ ದರ್ಜೆಯ ನಿಷ್ಪನ್ನ ಪದಗಳು ನಂತರ ಮತ್ತೊಮ್ಮೆ ಇಲ್ಲಿ ಒಂದು ಮೌಲ್ಯವಾಗಿದೆ ಮತ್ತು ನಂತರ ನಾವು ಈ sin ಅನ್ನು ಹೊಂದಿದ್ದೇವೆ ಈ ಪದದಲ್ಲಿ ಮೂರನೇ ದರ್ಜೆಯ ನಿಷ್ಪನ್ನಗಳು ನಾವು sin theta x plus theta y ಅನ್ನು ಹೊಂದಿದ್ದೇವೆ ಮತ್ತು ಸರಳೀಕರಣದ ನಂತರ ನಾವು 1 ಮೈನಸ್ ಈ x plus y whole square ಅನ್ನು ಪಡೆಯುತ್ತೇವೆ ಇದು x plus y whole cube ಮತ್ತು ನಂತರ ಇದು sin ಏಕೆಂದರೆ ಇದು sin theta x plus theta y ನಲ್ಲೂ ಸಾಮಾನ್ಯವಾಗಿದೆ ನಾವು ಎರಡು ವೇರಿಯೇಬಲ್ಗಳ ಉತ್ಪನ್ನಕ್ಕಾಗಿ ಈ ಟೇಲರ್ ಪ್ರಮೇಯವನ್ನು ಕಲಿತಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ನಾವು ಗಮನಿಸಿರುವುದು ಏನೆಂದರೆ ಇದು 1 ವೇರಿಯಬಲ್ನ ಈ ಉತ್ಪನ್ನಗಳ ವಿಸ್ತರಣೆಯಾಗಿದೆ ಇದು ಈ 1 ರ ನೆರೆಹೊರೆಯಲ್ಲಿನ ಅಂಶವಾಗಿದೆ ಮತ್ತು ನಾವು ಈ ಉತ್ಪನ್ನವನ್ನು ವಿಸ್ತರಿಸಬಹುದು ಅಥವಾ ಈ ಮೌಲ್ಯವನ್ನು ಪಡೆಯಬಹುದು ಅಥವಾ ಈ ವಿಸ್ತರಣೆಯ ವಿಷಯದಲ್ಲಿ ಈ ಮೌಲ್ಯವನ್ನು ಬರೆಯಬಹುದು ಇವುಗಳು ಇಲ್ಲಿ ಮೊದಲ ದರ್ಜೆಯ ಪದಗಳಾಗಿವೆ ನಾವು h square k square ಮತ್ತು 2 hk ನೊಂದಿಗೆ ಎರಡನೇ ದರ್ಜೆಯ ಪದಗಳನ್ನು ಹೊಂದಿದ್ದೇವೆ ಮತ್ತು ಅದೇ ರೀತಿ ನಾವು ಅಲ್ಲಿ ಹೆಚ್ಚಿನ ಆದೇಶದ ಉತ್ಪನ್ನಗಳನ್ನು ಹೊಂದಿದ್ದೇವೆ ಈ n ವರೆಗೆ ಮತ್ತು ಇದು ಶೇಷ ಪದವಾಗಿದ್ದು ಇದು ಸಾಮಾನ್ಯವಾಗಿ ದೋಷವನ್ನು ಪಡೆಯಲು ಅಥವಾ ಅಂದಾಜು ಮಾಡುವಾಗ ದೋಷವನ್ನು ತಿಳಿಯಲು ಉಪಯುಕ್ತವಾಗಿದೆ ಈ ಉಪನ್ಯಾಸವನ್ನು ತಯಾರಿಸಲು ಬಳಸಲಾದ ಉಲ್ಲೇಖಗಳು ಇವು